ಎರಡನೆಯ ವಾರದ ನಾಲ್ಕನೆಯ ತರಗತಿಗೆ ಭಾಗವಹಿಸುತ್ತಿರುವ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಈ ತರಗತಿಯಲ್ಲಿ ನಾವು ಮುಖದ ಅಭಿವ್ಯಕ್ತಿಗಳನ್ನು ಕುರಿತು ಚರ್ಚಿಸೋಣ ಮುಖದ ಅಭಿವ್ಯಕ್ತಿಗಳು ಅವುಗಳ ಪ್ರಾಮುಖ್ಯತೆ ಮುಖದ ಅಭಿವ್ಯಕ್ತಿಗಳ ಮೂಲ ಪ್ರಕಾರಗಳು ಮತ್ತು ಅವುಗಳ ಸಂಬಂಧವನ್ನು ಕುರಿತು ಇತ್ತೀಚಿನ ಸಂಶೋಧನೆಗಳು ಯಾವುವು ಎಂದು ತಿಳಿದುಕೊಳ್ಳೋಣ ನಮ್ಮ ಮುಖವು ನಮ್ಮ ದೇಹದ ಅತ್ಯಂತ ಅಭಿವ್ಯಕ್ತಿ ಶೀಲ ಭಾಗವಾಗಿದೆ ಇದನ್ನು ಮನಸ್ಸಿನ ಸೂಚ್ಯಂಕ ಅಥವಾ ಕನ್ನಡಿ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಮನುಷ್ಯರು ಗ್ರಹಿಸುವುದೇ ಏನೆಂದರೆ ನಮ್ಮ ಮುಖವು ನಮ್ಮ ಭಾವನೆಗಳನ್ನು ಬಹಳ ಸೂಕ್ಷ್ಮವಾದ ಅಭಿವ್ಯಕ್ತಿ ಗಳಿಂದ ಪ್ರದರ್ಶಿಸುತ್ತದೆ ಮತ್ತು ನಮ್ಮ ಮುಖದ ಅಭಿವ್ಯಕ್ತಿಗಳು ಸಾಮಾಜಿಕ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವಲ್ಲಿ ಮತ್ತು ಸಂವಹನ ಮಾಡುವಲ್ಲಿ ಬಹಳ ಮಹತ್ವದ ಕಾರ್ಯವನ್ನು ನಿರ್ವಹಿಸುತ್ತವೆ ಇದು ಮಾನವ ಸಮಾಜದ ಮೂಲಭೂತ ಕಾರ್ಯವಾಗಿದ್ದು ಇದಿಲ್ಲದೆ ಜನರು ಸಂವಹನದ ಮೂಲಕ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ರಾಚೆಲ್ ಜಾಕ್ ಅವರನ್ನು ಉಲ್ಲೇಖಿಸುತ್ತಾ ನಾನು ಹೇಳಲು ಬಯಸುವುದೇನೆಂದರೆ ಒಂದು ಶತಮಾನದಿಂದಲೂ ತತ್ವಜ್ಞಾನಿಗಳು ಮಾನವಶಾಸ್ತ್ರಜ್ಞರು ಮನಶಾಸ್ತ್ರಜ್ಞರು ಮತ್ತು ಜೀವಶಾಸ್ತ್ರಜ್ಞ ರಲ್ಲಿಮುಖದ ಅಭಿವ್ಯಕ್ತಿಗಳುಆಕರ್ಷಣೆಯ ಮೂಲ ಮತ್ತು ಪ್ರಾಯೋಗಿಕ ತನಿಕೆಯಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಸಾಮಾಜಿಕ ಸಂವಹನಗಳು ಭಾವನೆಗಳ ಪರಸ್ಪರ ತಿಳುವಳಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ ಭಾವನೆಗಳನ್ನು ಅರ್ಥಮಾಡಿಕೊಳ್ಳದೆ ನಾವು ಪರಸ್ಪರ ಸಂವಹನ ನಡೆಸಲು ಸಾಧ್ಯವಿಲ್ಲ ಸಾಮಾಜಿಕವಾಗಿ ಸಹಬಾಳ್ವೆ ನಡೆಸುತ್ತಿರುವ ಇಂದಿನ ದಿನಗಳಲ್ಲಿ ಈ ಪ್ರಾಥಮಿಕ ಮತ್ತು ಮೂಲಭೂತ ಕಾರ್ಯವನ್ನು ನಮ್ಮ ಮುಖದ ಅಭಿವ್ಯಕ್ತಿಗಳ ಸಹಾಯದಿಂದ ನಿರ್ವಹಿಸಲಾಗುತ್ತದೆ ಇದನ್ನು ನಮ್ಮ ನಿಜವಾದ ಆಲೋಚನೆಗಳು ಮತ್ತು ಮಾಹಿತಿಯ ಪ್ರಬಲ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದು ನಾವು ಆಗಾಗ ರವಾನಿಸಲು ಬಯಸುವ ಮತ್ತು ಕೆಲವೊಮ್ಮೆ ನಾವು ಇತರರಿಂದ ಮರೆಮಾಚಲು ಬಯಸುವ ಭಾವನೆಗಳಾಗಿವೆ ಮುಖದ ಅಭಿವ್ಯಕ್ತಿಗಳು ವಲಯದಲ್ಲಿ ವೈಜ್ಞಾನಿಕ ತನಿಖೆಗೆ ಸಂಬಂಧಿಸಿದಂತೆ ಮಾನವ ಭಾವನೆಗಳ ಸಾರ್ವತ್ರಿಕತೆ ಕಲ್ಪನೆಯನ್ನು ಸೂಚಿಸಿದ ಮೊದಲ ವ್ಯಕ್ತಿ ಎಂದರೆ ಚಾರ್ಲ್ಸ್ ಡಾರ್ವಿನ್ 1872ರಲ್ಲಿ ಪ್ರಕಟವಾದ The Expression Of The Emotions In Man And Animals ಎಂಬ ಪುಸ್ತಕದಲ್ಲಿ ಮಾನವ ಮುಖದ ಮೇಲೆ ಭಾವನೆಗಳು ಮತ್ತು ಭಾವನೆಗಳ ಅಭಿವ್ಯಕ್ತಿ ವಿಭಿನ್ನ ಸಮಾಜಗಳಲ್ಲಿ ಸಾರ್ವತ್ರಿಕವಾಗಿ ಇದೆ ಎಂದು ಅವರು ಪ್ರತಿಪಾದಿಸಿದರು ಆದಾಗ್ಯೂ ಈ ಕಲ್ಪನೆಯನ್ನು ಪ್ರತಿಪಾದಿಸಿದ ಸ್ವಲ್ಪ ಸಮಯದಲ್ಲಿಯೇ ಇತರ ವಿಜ್ಞಾನಿಗಳು ತಿರಸ್ಕರಿಸಿದ್ದರು ಈ ವಿಚಾರವನ್ನು ಡಾರ್ವಿನ್ ಅವರ ಮೂರನೆಯ ಪ್ರಮುಖ ವಿಕಸನ ಸಿದ್ಧಾಂತದಲ್ಲಿ ಮಂಡಿಸಿದರು ಮೊದಲ ಪುಸ್ತಕ 1859 ರಲ್ಲಿ ಪ್ರಕಟವಾದ on the origin of species ಎರಡನೆಯ ಪುಸ್ತಕ the Descent of man 1871 ರಲ್ಲಿ ಪ್ರಕಟವಾಯಿತು ಈ ಪುಸ್ತಕದಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳಲ್ಲಿನ ಭಾವನೆಗಳ ಅಭಿವ್ಯಕ್ತಿ 1872 ರಲ್ಲಿ ಪ್ರಕಟವಾಯಿತು ಕೆಲವು ಮಾನವ ಗುಣಲಕ್ಷಣಗಳು ಮತ್ತು ನಡವಳಿಕೆಗಳ ಪ್ರಾಣಿ ಮೂಲಗಳನ್ನು ಡಾರ್ವಿನ್ ಗುರುತಿಸಿದರು ಉದಾಹರಣೆಗೆ ಆಶ್ಚರ್ಯಕರ ಕ್ಷಣಗಳಲ್ಲಿ ಕಣ್ಣನ್ನು ಅಗಲಿಸುವುದು ಮತ್ತು ಮಾನಸಿಕ ಗೊಂದಲಗಳಲ್ಲಿ ಸಾಮಾನ್ಯವಾಗಿ ಇರುತ್ತವೆ ಈ ಪುಸ್ತಕದ ತಯಾರಿಕೆಗಾಗಿ ಡಾರ್ವಿನ್ ಪ್ರಕಟಣೆಯ ವಿಷಯದಲ್ಲಿ ಮತ್ತು ಮಾನಸಿಕ ಸಂಗತಿಗಳನ್ನು ಪರಿಶೀಲಿಸುವ ತಂತ್ರವನ್ನು ಪ್ರಯೋಗಿಸಿದ್ದಾರೆ ಎಂಬುದು ಕುತೂಹಲಕಾರಿಯಾಗಿದೆ ಈ ಪುಸ್ತಕದ ಪ್ರಕಟಣೆಗೆ ಮುಂಚಿನ ತನ್ನ ಪೂರ್ವಸಿದ್ಧತಾ ಸಂಶೋಧನೆಯ ಸಮಯದಲ್ಲಿ ಅವರು ಪ್ರಶ್ನಾವಳಿಯನ್ನು ಪ್ರಸಾರ ಮಾಡಿದರು ಈ ಪುಸ್ತಕದ ಪ್ರಕಟಣೆಗೆ ಸಂಬಂಧಿಸಿದ ಮತ್ತೊಂದು ಕುತೂಹಲಕಾರಿ ಅಂಶವೆಂದರೆ ಅವರು ಕೆಲವು ಛಾಯಾಚಿತ್ರಗಳನ್ನು ಸೇರಿಸುವಂತೆ ಒತ್ತಾಯಿಸಿದರು ಡಾರ್ವಿನ್ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ಛಾಯಾಗ್ರಹಣ ಕಲೆ ಅದರ ಹೊಸ ಮಜಲಿನಲ್ಲಿ ಇತ್ತು ಎಂಬುದು ಕುತೂಹಲಕಾರಿ ಸಂಗತಿಯಾಗಿದೆ ಹೀಗೆ ಕೆಲವು ದೇಶಗಳಲ್ಲಿ ಮಾತ್ರ ಜನರು ಇಂದು ನಾವು ಛಾಯಾಗ್ರಹಣ ಕಲೆ ಎಂದು ಪರಿಗಣಿಸುವ ಮೂಲಭೂತ ಅಂಶಗಳನ್ನು ಪ್ರಯೋಗಿಸುತ್ತಿದ್ದಾರೆ ಛಾಯಾಚಿತ್ರಗಳನ್ನು ಪಠ್ಯದಲ್ಲಿ ಸೇರಿಸುವುದನ್ನು ಜನರು ಸ್ವೀಕರಿಸಬಾರದು ಎಂದು ಪ್ರಕಾಶಕರು ಒತ್ತಾಯಿಸಿದ್ದರು ಮತ್ತು ಅದನ್ನು ತಪ್ಪಿಸಲು ವಿನಂತಿಸಿದ್ದರೂ ಕೂಡ ಆದರೂ ಈ ಛಾಯಾಚಿತ್ರಗಳನ್ನು ಸೇರಿಸಲು ಡಾರ್ವಿನ್ ಮನಸ್ಸು ಮಾಡಿದ್ದರು ಈ ಸ್ಲೈಡ್ ನಲ್ಲಿ ನೀವು ನೋಡಬಹುದಾದ ಛಾಯಾಚಿತ್ರಗಳು ಡಾರ್ವಿನ್ ಅವರ ಈ ಪುಸ್ತಕದ ದುಃಖದ ವಿವರಣೆಯಾಗಿದೆ ಅವರು ಈ ಪುಸ್ತಕದಲ್ಲಿ ಬಳಸಿದ ಮೂಲ ಛಾಯಾಚಿತ್ರಗಳು ಇವು ಈ ಪುಸ್ತಕದಲ್ಲಿ ಡಾರ್ವಿನ್ ಪ್ರಸ್ತಾಪಿಸಿದ ನಿರ್ಣಾಯಕವಾದ ವೆಂದರೆ ಮಾನಸಿಕ ಸ್ಥಿತಿಗಳು ದೈಹಿಕ ಚಲನೆಯ ನರವೈಜ್ಞಾನಿಕ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿವೆ ಎಂಬುದು ಮನುಷ್ಯ ಮತ್ತು ಪ್ರಾಣಿಗಳೊಂದಿಗೆ ವ್ಯಾಪಕವಾಗಿ ವಿಭಿನ್ನ ಜನಾಂಗದ ಯುವಕರು ಒಂದೇ ಚಲನೆಗಳಿಂದ ಒಂದೇ ರೀತಿಯ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ ಎಂದು ನಾನು ಉಲ್ಲೇಖಿಸಲು ಬಯಸುತ್ತೇನೆ ಆದಾಗ್ಯೂ ಸಮಕಾಲೀನ ವಿಜ್ಞಾನಿಗಳು ಮಾತ್ರವಲ್ಲದೆ 20ನೆಯ ಶತಮಾನದಲ್ಲಿ ಕೆಲಸ ಮಾಡುತ್ತಿದ್ದ ಮಾನವಶಾಸ್ತ್ರಜ್ಞರು ಕಲ್ಪನೆಯನ್ನು ತಿರಸ್ಕರಿಸಿದ್ದಾರೆ ಈ ಆಲೋಚನೆಯನ್ನು ತಿರಸ್ಕರಿಸಿದ ಪ್ರಮುಖ ವ್ಯಕ್ತಿಗಳಲ್ಲಿ ನಾವು ಮಾರ್ಗರೇಟ್ ಮೇಡ್ ಅವರ ಹೆಸರನ್ನು ಸಹ ಉಲ್ಲೇಖಿಸ ಬೇಕಾಗುತ್ತದೆ ಅವರು ಮಾನವ ನಡವಳಿಕೆಯ ಕ್ಷೇತ್ರದಲ್ಲಿ ನವೀನ ಸಂಶೋಧನೆಗೆ ಹೆಸರುವಾಸಿಯಾಗಿದ್ದಾರೆ ಈ ಕಲ್ಪನೆಯನ್ನು 20ನೆಯ ಶತಮಾನದ ಉತ್ತರಾರ್ಧದಲ್ಲಿ Paul Ekman ಮತ್ತು ಅವರ ತಂಡ ಕೈಗೆತ್ತಿಕೊಂಡಿತು Paul Ekman ಮುಖದ ವಿವಿಧ ಅಭಿವ್ಯಕ್ತಿಗಳ ಸಾರ್ವತ್ರಿಕತೆಗೆ ಬೆಂಬಲವನ್ನು ಕಂಡುಕೊಂಡರು ಮತ್ತು ಸಾರ್ವತ್ರಿಕ ಎಂದು ಪರಿಗಣಿಸಬಹುದಾದ ಈ ಮುಖದ ಅಭಿವ್ಯಕ್ತಿಗಳು ನಿರ್ದಿಷ್ಟ ಭಾವನೆಗಳೊಂದಿಗೆ ಸಂಬಂಧ ಹೊಂದಿದ್ದು ಇದರಲ್ಲಿ ಸಂತೋಷ ಕೋಪ ಭಯ ಆಶ್ಚರ್ಯ ದುಃಖ ಅಸಹ್ಯ ಮತ್ತು ತಿರಸ್ಕಾರದ ಭಾವನೆಗಳು ಸೇರಿವೆ ಸಾಂಸ್ಕೃತಿಕ ವ್ಯತ್ಯಾಸಗಳ ಕಾರಣಗಳನ್ನು ಸಹ ಅವರು ಪರಿಶೀಲಿಸಿ ವಿವಿಧ ಸಂಸ್ಕೃತಿಗಳಲ್ಲಿ ಮುಖದ ಅಭಿವ್ಯಕ್ತಿಗಳಲ್ಲಿನ ಹಲವಾರು ಸ್ಪಷ್ಟ ವ್ಯತ್ಯಾಸಗಳನ್ನು ಸಂದರ್ಭೋಚಿತ ಎಂದು ಪರಿಗಣಿಸಬೇಕಾಗಿದೆ ಎಂದು ಅವರು ಉಲ್ಲೇಖಿಸಿದ್ದಾರೆ ಪಾಲಕ್ ಮನ್ನಾ ಆರಂಭದಲ್ಲಿ 6 ಮೂಲ ಭಾವನೆಗಳನ್ನು ಉಲ್ಲೇಖಿಸಿದ್ದರು ನಂತರ ಅವರು ತಮ್ಮ ಹಿಂದಿನ ಸಂಶೋಧನೆಯನ್ನು 7 ಸಾಮಾನ್ಯ ಸಾರ್ವತ್ರಿಕ ಮುಖದ ಅಭಿವ್ಯಕ್ತಿಗಳಿಗೆ ಎಂದು ಗುರುತಿಸಿದ್ದಾರೆ ಈ ಪಟ್ಟಿಯಲ್ಲಿ ತಿರಸ್ಕಾರದ ಕಲ್ಪನೆಯನ್ನು ಸೇರಿಸಲಾಗಿದೆ ಸಾರ್ವತ್ರಿಕ ಮೂಲ ಭಾವನೆಗಳು ಆರು ಅಥವಾ ಏಳು ಎಂಬ ಗೊಂದಲವೂ ಸ್ವಲ್ಪ ಸಮಯದವರೆಗೆ ಮುಂದುವರೆಯಿತು ಆದರೆ ಈ ಆರಂಭಿಕ ಸಂಶೋಧನೆಯನ್ನು Paul Ekman ಸ್ವತಹ ಪರಿಷ್ಕರಿಸಿದ್ದಾರೆ ಎಂದು ನಾವು ಗಮನಿಸಬೇಕು ಈ ಮೂಲದ ವ್ಯಕ್ತಿಗಳು ಸ್ನಾಯುವಿನ ಚಟುವಟಿಕೆಯ ವಿಶಿಷ್ಟ ಮಾದರಿಗಳೊಂದಿಗೆ ಸಂಬಂಧ ಹೊಂದಿದ್ದು ನಮ್ಮ ಮುಖದ ಅಭಿವ್ಯಕ್ತಿಗಳು ಹೆಚ್ಚಾಗಿ ನಮ್ಮ ಧ್ವನಿಯ ಸ್ವರಕ್ಕೆ ಹೊಂದಿಕೆಯಾಗುತ್ತದೆ ಎಂದು ಸಂಶೋಧಕರು ಸೂಚಿಸಿರುತ್ತಾರೆ ಅವರ ಅಧ್ಯಯನಗಳಲ್ಲಿ ಏಕಮನ್ ಮತ್ತು ಅವರ ತಂಡ ವಿವಿಧ ಸಂಸ್ಕೃತಿಗಳಿಗೆ ಸೇರಿದ ವಿವಿಧ ಜನರಿಗೆ ಛಾಯಾಚಿತ್ರಗಳ ಸರಣಿಯನ್ನು ತೋರಿಸಿದ್ದು ಈ ಛಾಯಾಚಿತ್ರಗಳು 6 ಮೂಲ ಭಾವನೆಗಳನ್ನು ಚಿತ್ರಿಸಿವೆ ಪಾಶ್ಚಿಮಾತ್ಯಏಷ್ಯಾ ಮತ್ತು ಬುಡಕಟ್ಟು ಸಂಸ್ಕೃತಿಗಳಲ್ಲಿ ವಿವಿಧ ಸಮಾಜಗಳಲ್ಲಿ ವಾಸಿಸುತ್ತಿದ್ದ ಜನರು ಈ ಮೂಲ ಭಾವನೆಗಳನ್ನು ಗುರುತಿಸುವಲ್ಲಿ ಬಹಳ ನಿಪುಣರು ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ನಮ್ಮ ಮುಖ ಭಾವಗಳಲ್ಲಿ ಸಾರ್ವತ್ರಿಕತೆ ಇದೆ ಎಂದು ನಂಬಲು ಅದು ಕಾರಣವಾಯಿತು ಆದರೂ ಈ ಸಾರ್ವತ್ರಿಕ ವಾದದ ಸಮರ್ಥನೆ ಮತ್ತು ಅದನ್ನು ಊರ್ಜಿತಗೊಳಿಸುವ ಬಗ್ಗೆ ನಿರಂತರ ಚರ್ಚೆಗಳು ನಡೆದಿವೆ ಅದನ್ನು ನಮ್ಮ ಮುಂದಿನ ಚರ್ಚೆಗಳಲ್ಲಿ ನೋಡೋಣ ಪಾಲಕ್ ಮನ್ ಮತ್ತು ತಂಡದ ವಿಶ್ವವಿದ್ಯಾಲಯ ಅಧ್ಯಯನಗಳು ಕ್ರೋ ಲಿಸರ್ಡ್ ಸಹ ಸಾಕ್ಷರ ಮತ್ತು ಅದಕ್ಕೂ ಪೂರ್ವಭಾವಿ ಸಂಸ್ಕೃತಿಗಳಲ್ಲಿನ ಜನರು ಮುಖದ ಭಾವನೆಗಳನ್ನು ನಿಖರವಾಗಿ ಅರ್ಥಮಾಡಿಕೊಳ್ಳುವಲ್ಲಿ ಹೆಚ್ಚಿನ ಅಡ್ಡ ಸಾಂಸ್ಕೃತಿಕ ಒಪ್ಪಂದವನ್ನು ಸಾದರಪಡಿಸಿದ್ದಾರೆ ಡೇವಿಡ್ ಮತ್ಸುಮೋಟೋ ಮತ್ತು ಹೈ ಸಾಂಗ್ 1975 ರಲ್ಲಿ ಪ್ರಾರಂಭವಾದ ನಿರ್ಣಾಯಕ ಬೆಳವಣಿಗೆಗಳ ಇತಿಹಾಸವನ್ನು ಸಂಕ್ಷಿಪ್ತಗೊಳಿಸಿ ಮತ್ತು ಅವರ ಗುಂಪಿನ ಸಾರ್ವತ್ರಿಕತೆ ಅಧ್ಯಯನವನ್ನು ಬೆಂಬಲಿಸಿದ್ದಾರೆ ಭಾವನೆಗಳನ್ನು ಹೊರಹೊಮ್ಮಿಸುವ ಸಾಕ್ಷ್ಯಗಳನ್ನು ಸೆರೆಹಿಡಿಯುವ ಮೂಲಕ ವಿಭಿನ್ನ ಸಂಸ್ಕೃತಿಗಳ ಸದಸ್ಯರು ಭಾವನೆಗಳ ಮುಖಭಾವವನ್ನು ಸ್ವಯಂಪ್ರೇರಿತವಾಗಿ ನಿರ್ಮಿಸಿದ್ದಾರೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ಡೇವಿಡ್ ಮತ್ತು ಮತ್ತು ಮತ್ತು ಭಾಂಗವರ್ ಅಧ್ಯಯನದಿಂದ ನಾನು ಕೂಡ ಉಳಿಸುವುದೆಂದರೆ ಅಂದಿನಿಂದ ಇಂದಿನವರೆವಿಗೂ ಅಭಿವ್ಯಕ್ತಿಗಾಗಿ ತೀರ್ಪುಗಳನ್ನು ಪರಿಶೀಲಿಸುವ ಮೂವತ್ತಕ್ಕೂ ಹೆಚ್ಚು ಅಧ್ಯಯನಗಳು ಮುಖದಲ್ಲಿನ ಭಾವನೆಯ ಸಾರ್ವತ್ರಿಕ ಗುರುತಿಸುವಿಕಯನ್ನು ಪುನರಾವರ್ತಿಸಿವೆ ಎಂಬುದು ಒಟ್ಟು 168 ಅಧ್ಯಯನಗಳ ಒಟ್ಟು ವಿಶ್ಲೇಷಣೆಯು ಮುಖದಲ್ಲಿನ ಭಾವನೆಗಳ ತೀರ್ಪುಗಳನ್ನು ಪರಿಶೀಲಿಸುತ್ತಾ ಇತರ ಆಶಾಬ್ದಿಕ ಪ್ರಚೋದನೆಗಳು ಸಾರ್ವತ್ರಿಕ ಭಾವನೆಯನ್ನು ಗುರುತಿಸುವಲ್ಲಿ ಅವಕಾಶದ ಮಟ್ಟಕ್ಕಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಭಾವನೆಗಳು ಸಹಜವಾಗಿ ಹೊರಹೊಮ್ಮಿದಾಗ ಮುಖದ ಅಭಿವ್ಯಕ್ತಿಗಳು ಉತ್ಪತ್ತಿಯಾಗುತ್ತವೆ ಎಂದು 75ಕ್ಕೂ ಹೆಚ್ಚು ಅಧ್ಯಯನಗಳು ಸಾಬೀತುಪಡಿಸಿವೆ ಆದ್ದರಿಂದ ಈ ಅಧ್ಯಯನಗಳು ಪಾಲಕ್ ಮನ್ ಮತ್ತು ಅವರ ಗುಂಪಿನ ಆರಂಭಿಕ ಸಲಹೆಗಳು ಮತ್ತು ಆವಿಷ್ಕಾರಗಳನ್ನು ಮೌಲ್ಯೀಕರಿಸುತ್ತವೆ ಈ ಮೂಲ ಭಾವನೆಗಳು ಯಾವುವು ಮತ್ತು ನಮ್ಮ ಮುಖವು ಗಳನ್ನು ವ್ಯಕ್ತಪಡಿಸುವಾಗ ಯಾವ ರೀತಿಯ ಸ್ನಾಯು ಚಟುವಟಿಕೆ ನಡೆಯುತ್ತದೆ ಎಂಬುದನ್ನು ನೋಡೋಣ ಏಕಮನ್ ಪ್ರಸ್ತಾಪಿಸಿದ ಮೊದಲ ಸಾರ್ವತ್ರಿಕ ಭಾವನೆ ಎಂದರೆ ಸಂತೋಷ ಇದು ವ್ಯಕ್ತಿಯ ಪ್ರೀತಿ ಅಥವಾ ಸಂತೋಷ ಅಥವಾ ಸಂತೃಪ್ತಿಯ ಭಾವನೆಗಳ ಸ್ವಯಂ ವರದಿಯ ಮೌಲ್ಯಮಾಪನವಾಗಿದ್ದು ಆಯಾ ಪರಿಸರದ ಪ್ರಚೋದಕಗಳೊಳಗಿನ ಹಲವಾರು ಸಕಾರಾತ್ಮಕ ಸಂವಹನಗಳಿಂದ ಬರುವಂತಾಗಿದೆ ಈ ಸನ್ನಿವೇಶದಲ್ಲಿ ಉಲ್ಲೇಖಿಸಲ್ಪಡುವ ಸಂಶೋಧನೆಯು ಮತ್ತು ಅವರ ಮುಖದ ವಿವಿಧ ಅಭಿವ್ಯಕ್ತಿಗಳನ್ನು ಗುರುತಿಸಿ ಸಂತೋಷದ ಮುಖವನ್ನು ತಿಳಿಸುವಂತದ್ದು ಇವು ನಸುನಗು ಅಗಲವಾದ ಕಣ್ಣುಗಳು ಎತ್ತಿದ ಹುಬ್ಬುಗಳನ್ನು ತೋರಿಸುತ್ತದೆ ಅಲ್ಲದೆ ಈ ಭೌತಿಕ ಲಕ್ಷಣಗಳು ಸಾಮಾನ್ಯವಾಗಿ ಸಂತೋಷದ ಪರಿಸರವನ್ನು ಸೂಚಿಸುತ್ತದೆ ಸಂತೋಷವನ್ನು ನಿಜವಾಗಿಯೂ ರೂಪಿಸುವ ಹಾಗೂ ಅದಕ್ಕೆ ಕೊಡುಗೆ ನೀಡುವ ನೈತಿಕತೆಗಳು ಹೆಚ್ಚು ಸಂಕೀರ್ಣವಾಗಿದೆ ಮತ್ತು ಹೆಚ್ಚು ವ್ಯಕ್ತಿನಿಷ್ಠ ವಾಗಿರುತ್ತವೆ ಉದಾಹರಣೆಗೆ ಕೆಲವರಿಗೆ ಇದು ಸಂತೋಷವನ್ನು ಉಂಟು ಮಾಡುವುದು ಭೌತಿಕವಾದ ಸ್ಥಾನಮಾನಗಳಾದರೆ ಇನ್ನು ಕೆಲವರಿಗೆ ಇದು ಬೌದ್ಧಿಕ ಬಲ್ಲದ ಸಾಧನೆ ಯಾಗಿರಬಹುದು ಇವು ನಿಜವಾದ ಸಂತೋಷವನ್ನು ನೀಡುತ್ತವೆ ಆದ್ದರಿಂದ ಸಂತೋಷದ ಭಾವನೆಯು ಸಂದರ್ಭೋಚಿತವಾಗಿದೆ ಆದರೂ ಈ ಬೌದ್ಧಿಕ ವೈಶಿಷ್ಟ್ಯಗಳ ಸಹಾಯದಿಂದ ನಮ್ಮ ಮುಖದ ಮೇಲೆ ಭಾವನೆಯ ಅಭಿವ್ಯಕ್ತಿಯನ್ನು ಸುಲಭವಾಗಿ ಗುರುತಿಸಬಹುದು ಸಾರ್ವತ್ರಿಕವೆಂದು ಅವರು ಗುರುತಿಸಿರುವ ಎರಡನೆ ಭಾವನೆ ಎಂದರೆ ದುಃಖ ಇದು ಸಹಜ ಭಾವನೆಗಳ ಒಂದು ಶ್ರೇಣಿಯಿಂದ ಉತ್ಪತ್ತಿಯಾಗುತ್ತದೆ ಉದಾಹರಣೆಗೆ ಯಾರಾದರೂ ಕೆಲವು ರೀತಿಯ ನಷ್ಟಕ್ಕೆ ಒಳಗಾದ ಅಥವಾ ವೈಯಕ್ತಿಕ ದುಃಖ ಯಾತನೆ ಇತ್ಯಾದಿಯನ್ನು ಅನುಭವಿಸುವಾಗ ಇದೊಂದು ಮನಸ್ಸಿನೊಂದಿಗೆ ಗುರುತಿಸಲ್ಪಟ್ಟ ಭಾವನಾತ್ಮಕ ಸ್ಥಿತಿಯಾಗಿದ್ದು ಕೇವಲ ತಾತ್ಕಾಲಿಕವಾದುದು ಎಂಬುದನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ ದುಃಖ ಮತ್ತು ಅತೃಪ್ತಿಯ ದೀರ್ಘಕಾಲದ ಭಾವನೆಯು ಖಿನ್ನತೆಯಂತಹ ಭಾವನಾತ್ಮಕ ಅಸ್ವಸ್ಥತೆಯ ಪರಿಣಾಮವಾಗಿರಬಹುದು ಮತ್ತು ಇದನ್ನು ಅರಿತುಕೊಳ್ಳಲು ವಿಭಿನ್ನ ವಿಧಾನದ ಅಗತ್ಯವಿರುತ್ತದೆ ದುಃಖದ ಈ ಭಾವನೆಯಿಂದ ನಾವು ನಿರ್ದಿಷ್ಟ ಸನ್ನಿವೇಶದಲ್ಲಿ ನಿರ್ದಿಷ್ಟ ಭಾವನೆಯನ್ನು ಸಾಮಾನ್ಯವಾಗಿ ವ್ಯಾಖ್ಯಾನಿಸುತ್ತೇವೆ ನಿರ್ದಿಷ್ಟ ರೀತಿಯ ಲಿಂಗ ಪಕ್ಷಪಾತವನ್ನು ಕುರಿತು ನಡೆಸಿದ ವಿವಿಧ ಸಂಶೋಧನೆಗಳಲ್ಲಿ ಮತ್ತು ಲಿಂಗ ಪಾತ್ರಗಳ ಸೂಕ್ತತೆಯನ್ನು ಅರ್ಥಮಾಡಿಕೊಳ್ಳುವ ಬಗ್ಗೆ ಸಾಮಾಜಿಕ ಮನಸ್ಥಿತಿಯ ಪ್ರತಿಬಿಂಬವು ಕಂಡುಬರುತ್ತದೆ ಎಂಬುದು ಕುತೂಹಲಕಾರಿಯಾಗಿದೆ ಉದಾಹರಣೆಗೆ ನಾನು ಅಡಾಲ್ಫ್ ನ ಒಂದು ನಿರ್ದಿಷ್ಟ ಅಧ್ಯಯನವನ್ನು ಉಲ್ಲೇಖಿಸಲು ಬಯಸುತ್ತೇನೆ ಇದನ್ನು 2002ರಲ್ಲಿ ನಡೆಸಲಾಯಿತು ಇದರ ಪ್ರಕಾರ ದುಃಖದ ಅಭಿವ್ಯಕ್ತಿಗಳು ಮುಖ್ಯವಾಗಿ ಪುರುಷರಿಗಿಂತ ಮಹಿಳೆಯರಲ್ಲಿ ಹೆಚ್ಚಾಗಿ ವ್ಯಕ್ತವಾಗುತ್ತವೆ ಎಂದು ಅಧ್ಯಯನವು ಸೂಚಿಸಿದೆ ಈ ರೀತಿಯ ಸಂಶೋಧನೆಗಳಲ್ಲಿ ನಾವು ಲಿಂಗ ಪಾತ್ರಗಳ ನಿಜವಾದ ಪರಿಸ್ಥಿತಿ ರೂಡಿ ಬದ್ಧತೆಗಳು ಇತ್ಯಾದಿಯನ್ನು ವಸ್ತುನಿಷ್ಠವಾಗಿ ನೋಡಲಾಗಿಲ್ಲ ಎಂಬುದು ಎದ್ದು ಕಾಣುತ್ತದೆ Ekman Friesen ಮತ್ತು Tomkins ರವರು ದುಃಖದ ಪ್ರಮುಖ ಲಕ್ಷಣಗಳನ್ನು ಪಟ್ಟಿ ಮಾಡಿದ್ದಾರೆ ಉದಾಹರಣೆಗೆ ಕಣ್ಣು ರೆಪ್ಪೆಗಳನ್ನು ಬಡಿಯುವುದು ತುಟಿಗಳು ಮತ್ತು ಕೆನ್ನೆಯನ್ನು ಕೆಳಕ್ಕಿಳಿಸುವುದೂ ಕಣ್ಣೀರು ಸುರಿಸುವುದು ಮತ್ತು ಬಾಯಿಯ ಮೂಲೆಗಳು ಕೆಳಕ್ಕೆ ಇಳಿಯುವುದು ಇವೇ ಆಗಿವೆ ಇವು ದುಃಖ ಮತ್ತು ದುಃಖದ ಕಾರಣಕ್ಕಾಗಿ ಚಿತ್ರಿಸಲಾದ ಅಭಿವ್ಯಕ್ತಿಗಳು ಕಣ್ಣು ಮತ್ತು ಬಾಯಿಯ ಸುತ್ತಲಿನ ಸ್ನಾಯುಗಳು ಸಂಕೋಚ ಗೊಳ್ಳುವ ಮೂಲಕ ಸಹಾಯ ಮಾಡುತ್ತವೆ ಆರ್ಬಿಕ್ಯುಲರಿಸ್ ಅಕ್ಯುಲಿ ಎಂಬ ಸ್ನಾಯು ಕಣ್ಣು ರೆಪ್ಪೆಗಳನ್ನು ಬಡಿಯಲು ಒತ್ತಾಯಿಸುತ್ತದೆ ಮತ್ತು ಕಣ್ಣೀರಿನ ರಚನೆಗೆ ಪ್ರತಿಕ್ರಿಯೆಯಾಗಿ ಕಣ್ಣು ಮುಚ್ಚಿಕೊಳ್ಳುತ್ತವೆ ಮೂರನೆಯ ಸಾರ್ವತ್ರಿಕ ಭಾವನೆ ಎಂದರೆ ಭಯ ನಾವೆಲ್ಲರೂ ಅರ್ಥಮಾಡಿಕೊಂಡಂತೆ ಇದು ಅತ್ಯಂತ ಯಾತನಮಯ ಭಾವನೆಗಳಲ್ಲಿ ಒಂದಾಗಿದೆ ಇದು ಅಪಾಯದ ಎಲೆ ಅಥವಾ ನೋವಿನ ಪ್ರಜ್ಞೆಗೆ ಪ್ರತಿಕ್ರಿಯೆ ಯಾಗಿದ್ದು ನಿಜವಾಗಿರಬಹುದು ಅಥವಾ ಕಲ್ಪಿತವಾಗಿರಬಹುದು ಇದು ನಮ್ಮ ಮುಖದ ಮೇಲೆ ವಿವಿಧ ದೈಹಿಕ ಪ್ರತಿಕ್ರಿಯೆಗಳಿಗೆ ಕಾರಣವಾಗುತ್ತದೆ ಉದಾಹರಣೆಗೆ ಅಗಲವಾದ ತೆರೆದ ಬಾಯಿ ಮೇಲಿನ ತುಟಿಯನ್ನು ಎತ್ತುವ ಮೂಲಕ ರೂಪುಗೊಳ್ಳುತ್ತದೆ ಅದು ತಪ್ಪಿಸಿಕೊಳ್ಳುವ ಬಯಕೆಯನ್ನು ಸೂಚಿಸುತ್ತಾ ಅಥವಾ ಸ್ವಲ್ಪ ಹೆಚ್ಚು ಆಮ್ಲಜನಕವನ್ನು ಹೊಂದಲು ಪ್ರಯತ್ನಿಸುತ್ತದೆ ಎನ್ನಬಹುದು ನಂತರ ಹಣೆಯ ಸ್ನಾಯುಗಳು ಮತ್ತು ಹುಬ್ಬುಗಳು ಸುಕ್ಕುಗಟ್ಟಿ ಮುಖದ ಮಧ್ಯದ ಕಡೆಗೆ ಎಳೆಯುತ್ತವೆ ತುಟಿಗಳನ್ನು ಸಹ ವಿಸ್ತರಿಸಲಾಗುತ್ತದೆ ಆದರೂ ನಮ್ಮ ಮುಖದಲ್ಲಿ ಪ್ರತಿಫಲಿಸುವ ಭಯದ ಅರ್ಥವು ಇತರ ಕೆಲವು ದೈಹಿಕ ರೋಗಲಕ್ಷಣಗಳೊಂದಿಗೆ ಹೆಚ್ಚಾಗಿ ಸಂಬಂಧಿಸಿದೆ ಉದಾಹರಣೆಗೆ ಹೃದಯ ಬಡಿತದ ಹೆಚ್ಚಳ ನಾಲ್ಕನೆಯ ಸಾರ್ವತ್ರಿಕ ಭಾವನೆಯು ಕೋಪ ಇದನ್ನು ಕೊಳಕು ಭಾವನೆ ಎಂದು ಕರೆಯಲಾಗುತ್ತದೆ ಮತ್ತು ಇದು ಕಿರಿಕಿರಿಯಿಂದ ಹಿಡಿದು ಕೋಪದ ತೀವ್ರ ಭಾವನೆಯ ವರೆಗೆ ಯಾವ ಮಟ್ಟದಲ್ಲಾದರೂ ಇರಬಹುದು ಇದು ಅನೇಕ ನಕಾರಾತ್ಮಕ ಭಾವನೆಗಳಿಂದ ಸಹ ಸಂಬಂಧಿಸಿರುತ್ತದೆ ಉದಾಹರಣೆಗೆ ನಿರಾಶೆ ಗೊಳ್ಳುವುದು ನೋವು ಅನುಭವಿಸುವುದು ಕೆಲವು ಸನ್ನಿವೇಶಗಳಲ್ಲಿ ನಿರಾಶೆ ಗೊಳ್ಳುವುದು ಚಿಂತೆ ಮಾಡುವುದು ಅಥವಾ ಕೆಲವು ರೀತಿಯ ಮುಜುಗರವನ್ನು ಅನುಭವಿಸುವುದು ಹೀಗೆ ವ್ಯಕ್ತಿಯು ಈ ಭಾವನೆಯನ್ನು ಸಂವಹನ ಮಾಡುವ ಮುಖ್ಯ ಮಾರ್ಗವೆಂದರೆ ಮುಖದ ಬಾಹ್ಯ ಅಭಿವ್ಯಕ್ತಿಗಳ ಮೂಲಕ ವ್ಯಕ್ತಿಯು ಕೋಪವನ್ನು ಅನುಭವಿಸಿದಾಗ ಮುಖದ ಪ್ರಮುಖ ಬದಲಾವಣೆಗಳಾಗುತ್ತವೆ ಹುಬ್ಬುಗಳನ್ನು ಕೆಳಕ್ಕೆ ಇಳಿಸಲಾಗುತ್ತದೆ ಹಣೆಯನ್ನು ಗಂಟಿಕ್ಕಿ ಕೊಳ್ಳುವುದು ವಿಶಾಲವಾದ ಉತ್ಪ್ರೇಕ್ಷಿತ ಬಾಯಿ ಹಲ್ಲುಗಳು ಬಿಗಿಯಾಗುವುದು ಹೀಗೆ ಐದನೆಯ ಸಾರ್ವತ್ರಿಕ ಭಾವನೆಯು ಆಶ್ಚರ್ಯ ಇದೊಂದು ಹಠಾತ್ ಭಾವನೆ ಈ ಭಾವನೆಯೊಂದಿಗೆ ಸಂಯೋಜಿತ ವಾಗಿರುವ ಮುಖದ ಅಭಿವ್ಯಕ್ತಿಗಳು ಈ ಭಾವನೆಯ ಅನಿರೀಕ್ಷಿತತೆಯನ್ನು ಪ್ರತಿಬಿಂಬಸುತ್ತವೆ ಈ ನಿರ್ದಿಷ್ಟ ಭಾವನೆಯ ಅಭಿವ್ಯಕ್ತಿಗೆ ಸಂಬಂಧಿಸಿದ ಮುಖದ ಲಕ್ಷಣಗಳು ಬಹುಶಃ ಅತ್ಯಂತ ಅಭಿವ್ಯಕ್ತಿಶೀಲ ಮತ್ತು ಹಠಾತ್ ಎಂದು ನಾವು ಕಂಡುಕೊಳ್ಳಬೇಕು ಇದು ಉತ್ಪ್ರೇಕ್ಷಿತ ಭಾವನೆ ಯಾಗಿರುವುದರಿಂದ ನಮ್ಮ ಮುಖದ ವೈಶಿಷ್ಟ್ಯಗಳಿಂದ ಅದನ್ನು ಉತ್ಪ್ರೇಕ್ಷಿತ ರೀತಿಯಲ್ಲಿ ವ್ಯಕ್ತಪಡಿಸಲು ಹಲವು ಮಾರ್ಗಗಳಿವೆ ಹುಬ್ಬುಗಳು ಹೆಚ್ಚು ಬಾಗಿ ನಮ್ಮ ಹಣೆಯ ಮೇಲೆ ಸುಕ್ಕುಗಳು ರೂಪುಗೊಳ್ಳಬಹುದು ದವಡೆ ಕಾಣುವಂತೆ ಅಗಲವಾದ ತೆರೆದ ಬಾಯಿ ಕೂಡ ರೂಪುಗೊಳ್ಳುತ್ತದೆ ಗುರುತಿಸಲ್ಪಟ್ಟ ಆರನೆಯ ಸಾರ್ವತ್ರಿಕ ಭಾವನೆ ಎಂದರೆ ಅಸಹ್ಯ ಅಸಹ್ಯ ಎಂಬುದು ಯಾರನ್ನಾದರೂ ಇಷ್ಟಪಡದಿರುವ ಭಾವನೆಗಳೊಂದಿಗೆ ಅಥವಾ ಭೌತಿಕ ವೈಶಿಷ್ಟ್ಯದಿಂದ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಿಂದ ಉಂಟಾದ ಕಿರಿಕಿರಿಯಿಂದ ವ್ಯಕ್ತವಾಗುವಂತವು ಇಂತಹ ಕಿರಿಕಿರಿಯಿಂದ ಹಿಮ್ಮೆಟ್ಟಿಸುವ ಭಾವನೆಗಳೊಂದಿಗೆ ಹೆಚ್ಚು ಸಂಬಂಧಿಸಿದ್ದು ದಾದ ಈ ಭಾವನೆಯು ಪ್ರಚೋದನೆಗೆ ಪ್ರತಿಕ್ರಿಯೆ ಯಾಗಿದ್ದು ವ್ಯಕ್ತಿಯನ್ನು ತೀವ್ರ ರೀತಿಯಲ್ಲಿ ಅಸಮಾಧಾನಗೊಳಿಸುತ್ತದೆ ಮುಖ್ಯ ದೈಹಿಕ ಲಕ್ಷಣಗಳೆಂದರೆ ಸುಕ್ಕುಗಟ್ಟಿದ ಮೂಗು ಒತ್ತಿದ ತುಟಿಗಳು ಮತ್ತು ಹಣೆಯ ಗಂಟಿಕ್ಕಿ ವಿಕೆ ಎಂದು ಪಟ್ಟಿಮಾಡಲಾಗಿದೆ ನೀವು ಸುಕ್ಕುಗಟ್ಟುತ್ತದೆ ಮತ್ತು ಆಯ ಪರಿಸರದಿಂದ ಹಿಮ್ಮೆಟ್ಟಿಸುವ ಭಾವನೆಗಳನ್ನು ವ್ಯಕ್ತಪಡಿಸಲು ಮೇಲಿನ ತುಟಿಯನ್ನು ಎತ್ತುವುದರಿಂದ ಲೇವೇಟರ್ ಲಾಬಿ ಸುಪೇರಿಯರಿಸ್ ಎಂಬ ಸ್ನಾಯು ಸಂಕೋಚನಗೊಳುತ್ತದೆ ಇದರಿಂದ ಸಸ್ಯದ ಭಾವವು ಮುಖದ ಮೇಲೆ ವ್ಯಕ್ತವಾಗುತ್ತದೆ Paul Ekman ರವರು ಸಾರ್ವತ್ರಿಕವಾಗಿ ಅಂಗೀಕರಿಸಿದ ಭಾವನೆಗಳ ಪಟ್ಟಿಗೆ ಸೇರಿಸಲಾಗಿದೆ ಭಾವನೆಯೂ ತಿರಸ್ಕಾರ ಇದು ಹೆಚ್ಚಾಗಿ ಬಾಯಿ ಒಂದು ಕೊನೆಯು ಮೇಲೆ ಏರಿ ಜನಪ್ರಿಯವಾಗಿ ಪ್ರತಿಪಾದಿತವಾಗಿದೆ ತಿರಸ್ಕಾರವೂ ಒಂದು ಪ್ರಮುಖ ಸೂಕ್ಷ್ಮ ಅಭಿವ್ಯಕ್ತಿಯಾಗಿದೆ ಇತ್ತೀಚಿನ ಅಧ್ಯಯನಗಳು ಮುಖದ ಅಭಿವ್ಯಕ್ತಿ ಮತ್ತು ದೇಹದ ಭಂಗಿಗಳ ಸಂಯೋಜನೆಗೆ ದೃಷ್ಟಿಕೋನವನ್ನು ವಿಸ್ತರಿಸಿ ಸಾಂಸ್ಕೃತಿಕವಾಗಿ ಹೆಮ್ಮೆಯ ಮತ್ತು ಅವಮಾನದ ಸ್ಥಿರ ಮಾದರಿಗಳನ್ನು ದಾಟಲು ಅವುಗಳನ್ನು ಗುರುತಿಸಿವೆ ಆದ್ದರಿಂದ ಶೀಘ್ರದಲ್ಲೇ ಸಾರ್ವತ್ರಿಕ ಎಂದು ಪರಿಗಣಿಸಬಹುದಾದ ಇನ್ನೂ ಕೆಲವು ಭಾವನೆಗಳ ಪುರಾವೆಗಳನ್ನು ನಾವು ಪಡೆಯುವ ಸಾಧ್ಯತೆ ಇದೆ ಈ ಪಟ್ಟಿಯಲ್ಲಿ Ekman ಮತ್ತು Friesen ಸೂಚಿಸಿದಂತೆ ಮುಖದ ಅಭಿವ್ಯಕ್ತಿಗಳಿಗೆ ಸೂಚನೆಗಳಿವೆ ಮೂರು ಭಾಗಗಳಲ್ಲಿ ಅಭಿವ್ಯಕ್ತಿ ಮತ್ತು ಚಲನೆಯ ಸೂಚನೆಗಳನ್ನು ಪಟ್ಟಿ ಮಾಡಿದ ನಂತರ ನಮ್ಮ ಮುಖದ ಮೇಲೆ ನಿರ್ದಿಷ್ಟ ಚಲನೆಯನ್ನು ಉತ್ಪಾದಿಸಲು ಬಳಸಿದ ಸ್ನಾಯುಗಳ ಸಂಖ್ಯೆಯನ್ನು ಸಹ ಪಟ್ಟಿಮಾಡಬಹುದು ಎಂದು ಕಂಡುಕೊಳ್ಳಲಾಗಿದೆ ಇದು ಏಕಮನ್ ಮತ್ತು ಪ್ರಿಸನ್ ರವರ ಬಹಳ ಮಹತ್ವದ ಸಂಶೋಧನೆ ಯಾಗಿದ್ದು ರೋಬೋಟಿಕ್ಸ್ ಇತ್ಯಾದಿಗಳ ಇತ್ತೀಚಿನ ಬೆಳವಣಿಗೆಗಳು ಇವರ ಈ ಮೂಲಭೂತ ಸಂಶೋಧನೆಯನ್ನು ಸ್ಥಿರೀಕರಿಸಿವೆ ನಂತರ ನಾವು ಈ ಸ್ಲೈಡ್ ಅನ್ನು ಮತ್ತೆ ಉಲ್ಲೇಖಿಸೋಣ ಇದು ಬಹಳ ಆಸಕ್ತಿದಾಯಕ ವಿಡಿಯೋ ಆಗಿದ್ದು ಭಾವವನ್ನು ತೋರಿಸುತ್ತದೆ ಹಾಗೂ ಅವುಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸುತ್ತದೆ ಮುಖದ ಅಭಿವ್ಯಕ್ತಿಗಳಲ್ಲಿ 10 ಸಾವಿರಕ್ಕಿಂತಲೂ ಹೆಚ್ಚು ಸೂಕ್ಷ್ಮ ಅಭಿವ್ಯಕ್ತಿ ಗಳಿವೆ ಆದರೆ ಇಂದು ನಾವು ಏಳು ಪ್ರಮುಖ ವಿಷಯಗಳ ಬಗ್ಗೆ ಮಾತ್ರ ಚರ್ಚಿಸಲಿದ್ದೇವೆ ಏಳು ಅಭಿವ್ಯಕ್ತಿಗಳಲ್ಲಿ ಅಗ್ರಸ್ಥಾನದಲ್ಲಿ ಇರುವುದು ಕೋಪ ಯಾರಾದರೂ ತಮ್ಮ ಹುಬ್ಬುಗಳನ್ನು ಕೆಳಗೆಳೆದು ಅವರ ತುಟಿಯನ್ನು ಕಠಿಣವಾಗಿ ರೇಖೆಯಂತೆ ಮಾಡಿದಾಗ ಕೋಪ ಸೂಕ್ಷ್ಮ ಅಭಿವ್ಯಕ್ತಿಯಾಗಿ ಕಂಡುಬರುತ್ತದೆ ಇಬ್ಬರೂ ಜಗಳಕ್ಕೆ ಪ್ರವೇಶಿಸುವ ಮೊದಲು ನೀವು ಈ ಸೂಕ್ಷ್ಮ ಅಭಿವ್ಯಕ್ತಿಯನ್ನು ನೋಡುತ್ತಿರಿ ಕೆಲವೊಮ್ಮೆ ಆತ್ಮವಿಶ್ವಾಸವನ್ನು ಪ್ರದರ್ಶಿಸಲು ಅವರು ತಮ್ಮ ಗಲ್ಲವನ್ನು ಉದ್ದ ಮಾಡುವಂತೆ ಎಳೆಯುವುದನ್ನು ಸಹ ಕಾಣಬಹುದು ಆದರೆ ಗಲ್ಲವನ್ನು ಮೇಲಕ್ಕೆ ಎಳೆಯುವುದು ಆಕ್ರಮಣಶೀಲತೆ ಸೂಚನೆಯಾಗಿದ್ದು ಬೇರೊಬ್ಬರ ಕೋಪ ಮತ್ತಿತರ ಭಾವನೆಗಳನ್ನು ತಿಳಿಯಲು ಉತ್ತಮ ಮಾರ್ಗವೆಂದರೆ ಅವರ ಹುಬ್ಬುಗಳ ನಡುವೆ ಲಂಬ ರೇಖೆಗಳನ್ನು ಹುಡುಕುವುದು ನೀವು ಯಾರಿಗಾದರೂ ಆದೇಶ ನೀಡುತ್ತಿದ್ದರೆ ಅಥವಾ ಆದೇಶವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದನ್ನು ಹುಡುಕುವುದು ಅವರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಎರಡನೆಯದು ಭಯ ಭಯದಿಂದಾಗಿ ಕಣ್ಣುಗಳು ಬಿಳಿಭಾಗವನ್ನು ಹೆಚ್ಚು ತೋರಿಸುತ್ತವೆ ಯಾರಾದರೂ ತಮ್ಮ ಹುಬ್ಬುಗಳನ್ನು ಮೇಲಕ್ಕೆ ಎತ್ತಿದ್ದರೆ ಅವರ ಬಾಯಿ ಕಿರಿಚುವ ಅಥವಾ ಆಮ್ಲಜನಕದ ದೊಡ್ಡ ಉಸಿರನ್ನು ತೆಗೆದುಕೊಳ್ಳುವ ತಟಸ್ಥ ಸ್ಥಾನದಲ್ಲಿರುತ್ತದೆ ವಿಕಸನೀಯ ದೃಷ್ಟಿಕೋನದಿಂದ ಎಲ್ಲವೂ ಅರ್ಥಪೂರ್ಣವಾಗಿದೆ ನಿಮ್ಮ ಕಣ್ಣುಗಳು ಹೆಚ್ಚು ಬೆಳಕನ್ನು ತೆಗೆದುಕೊಳ್ಳಲು ಮತ್ತು ಹೆಚ್ಚಿನದನ್ನು ನೋಡಲು ಪ್ರಯತ್ನಿಸುತ್ತಿವೆ ಮತ್ತು ನಿಮ್ಮ ದೇಹವು ಹೋರಾಟ ಅಥವಾ ಹಾರಾಟದ ಪ್ರತಿಕ್ರಿಯೆಗಾಗಿ ಕಿರುಚಲು ಅಥವಾ ಉಸಿರಾಡಲು ಸಿದ್ಧವಾಗಿರುತ್ತದೆ ಆದ್ದರಿಂದ ಯಾರನ್ನಾದರೂ ಹೆದರಿಸಿದರೆ ಅಥವಾ ಯಾರನ್ನಾದರೂ ಹೆದರಿಸುವ ಹಾಗೆ ಮಾತನಾಡಿದರೆ ಅವರು ಸಾಮಾನ್ಯವಾಗಿ ಈ ರೀತಿ ಮುಖವನ್ನು ಮಾಡಿಕೊಳ್ಳುತ್ತಾರೆ ಮೂರನೆಯದು ಸಂತೋಷ ಸಂತೋಷವು ಒಂದು ದೊಡ್ಡ ಸೂಕ್ಷ್ಮ ಅಭಿವ್ಯಕ್ತಿಯಾಗಿದೆ ಮೂಲತಹ ಸಂತೋಷವು ಕೇವಲ ದೊಡ್ಡದಾದ ನಗುವಾಗಿರುತ್ತದೆ ವ್ಯಕ್ತಿಯ ಕಣ್ಣುಗಳ ಸುತ್ತ ಸುಕ್ಕುಗಳು ಇದ್ದರೆ ಅದು ನಿಜವಾದ ನಗು ಎಂದು ಹೇಳಬಹುದು ಈ ಸುಕ್ಕುಗಳನ್ನು ಕಾಗೆಗಳ ಕಾಲು ಎಂದು ಕೂಡ ಕರೆಯುತ್ತಾರೆ ವಾಸ್ತವವಾಗಿ ಸುಮಾರು ಹತ್ತು ಜನರಲ್ಲಿ ಒಬ್ಬರು ಮಾತ್ರ ಈ ಸುಕ್ಕುಗಳನ್ನು ಉದ್ದೇಶಪೂರ್ವಕವಾಗಿ ಉಂಟುಮಾಡಬಹುದು ಆದ್ದರಿಂದ ಯಾರಾದರೂ ನಿಜವಾಗಿಯೂ ನಗುವನ್ನು ನಕಲಿ ಮಾಡುತ್ತಿದ್ದಾರೆ ಅಥವಾ ಅವರು ನಿಜವಾಗಿಯೂ ಸಂತೋಷವಾಗಿದ್ದಾರೆ ಎಂದು ಹೇಳಲು ಇದು ಅತ್ಯುತ್ತಮ ಮಾರ್ಗವಾಗಿದೆ ನೀವು ಯಾರಿಗಾದರೂ ಒಳ್ಳೆಯ ಸುದ್ದಿಯೊಂದನ್ನು ಹೇಳಿದರೆ ಅವರ ಪ್ರತಿಕ್ರಿಯೆಯನ್ನು ಮುಖದಲ್ಲಿ ಓದುವುದು ಮುಖ್ಯ ನಿಮ್ಮ ವೈಯಕ್ತಿಕ ಅಭಿವೃದ್ಧಿಯಿಂದ ಅವರು ನಿಜವಾಗಿಯೂ ಸಂತೋಷವಾಗಿದ್ದಾರೆಯೋ ಅಥವಾ ನಿಮಗೆ ಒಳ್ಳೆಯದನ್ನು ಉಂಟುಮಾಡಲು ಅನುವಾಗಿದ್ದಾರೆಯೋ ಎಂಬುದು ಸ್ಪಷ್ಟವಾಗುತ್ತದೆ ಒಂದು ವೇಳೆ ನೀವು ಯಾವುದಾದರೂ ಹುಡುಗಿಯ ಮೇಲೆ ಆಕರ್ಷಿತರಾಗಿ ಅವರೊಡನೆ ಒಡನಾಟವನ್ನು ಬೆಳೆಸಲು ಬಯಸುತ್ತಿದ್ದರೆ ಇದು ಉತ್ತಮ ಸಂಕೇತವಾಗಿದೆ ಈ ಸಂಬಂಧ ನಾನು ನಿಮಗೆ 9 ಉತ್ತಮ ಸಾಲುಗಳನ್ನು ನೀಡುತ್ತೇನೆ ಅದನ್ನು ಮನೋವಿಜ್ಞಾನದ ವಿಡಿಯೋ ಕೋರ್ಸಿನ ವಿವರಣೆಯಲ್ಲಿ ನೋಡಬಹುದು ನಾಲ್ಕನೆಯದು ತಿರಸ್ಕಾರ ತಿರಸ್ಕಾರವೂ ಮೂಲತಹ ದ್ವೇಷ ಅಥವಾ ಅಪರಾಧ ಅಥವಾ ಯಾವುದನ್ನಾದರೂ ಕುರಿತು ಅತೃಪ್ತಿ ಹೊಂದಿರುವುದು ಎಂದರ್ಥ ಇದು ತುಂಬಾ ಸುಲಭವಾಗಿ ಅರ್ಥವಾಗುವ ಒಂದು ಭಾವನೆಯಾಗಿದೆ ಯಾರಾದರೂ ತಮ್ಮ ಬಾಯಿಯ ಒಂದು ಬದಿಯನ್ನು ಮೇಲೆತ್ತಿದಾಗ ಅದು ಮೂಲತಹ ತಿರಸ್ಕಾರವನ್ನೂ ಸೂಚಿಸುತ್ತದೆ ಡಾಕ್ಟರ್ ಜಾನ್ ಗಾತ್ಮನ್ ರವರು ದಂಪತಿಗಳನ್ನು ಅಧ್ಯಯನ ಮಾಡಿದರು ಮತ್ತು ಅವರು ತಮ್ಮ ಚಿಕಿತ್ಸಾ ಘಟಕದಲ್ಲಿ ತಿರಸ್ಕಾರದ ಸೂಕ್ಷ್ಮ ಅಭಿವ್ಯಕ್ತಿಯನ್ನು ಕಂಡ ಸನ್ನಿವೇಶಗಳೆಲ್ಲವೂ ವಿಚ್ಛೇದನದ ಪ್ರಮಾಣ ಹೆಚ್ಚಾಗಿದ್ದರೂ ಕಂಡುಕೊಂಡಿದ್ದಾರೆ ನಿಮ್ಮ ಹತ್ತಿರ ಇರುವ ಯಾರಾದರೂ ಒಂದು ಬದಿಯ ಬಾಯಿಯನ್ನು ಮೇಲಕ್ಕೆತ್ತುವುದು ನೀವು ನೋಡಿದರೆ ಅದು ಅತಿರೇಕಕ್ಕೆ ಹೋಗುವ ಮುನ್ನ ಪರಿಹರಿಸಿಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಇನ್ನೊಬ್ಬರ ಬಗೆಗೆ ಇರುವ ದ್ವೇಷವನ್ನು ಹೋಗಲಾಡಿಸುವುದು ಬಹಳ ಕಷ್ಟ ವಿಶೇಷವಾಗಿ ಅದು ನಿಕಟ ಸಂಬಂಧದ ನಡುವೆ ಇದ್ದರೆ ಸವಾಲಾಗಿ ಪರಿಣಮಿಸಬಹುದು ಐದನೆಯದು ಆಶ್ಚರ್ಯವಾಗಿದೆ ಇದು ಭಯಕ್ಕೆ ಹೋಲುತ್ತದೆ ನೀವು ನಿಮ್ಮ ಬಾಯಿಯನ್ನು ಕೆಳಗಿಳಿಸಿದಾಗ ನಿಮ್ಮ ಹುಬ್ಬುಗಳು ಮೇಲೆ ಕೇಳುತ್ತವೆ ಈ ಅಭಿವ್ಯಕ್ತಿಯೇ ಆಶ್ಚರ್ಯವಾಗುತ್ತದೆ ಆಶ್ಚರ್ಯ ಮತ್ತು ಭಯದ ನಡುವಿನ ದೊಡ್ಡ ವ್ಯತ್ಯಾಸವೆಂದರೆ ಹಾಸ್ಯವೂ ನಿಮ್ಮ ಬಲಗೊಳ್ಳಲು ಕಾರಣವಾಗುತ್ತದೆ ಆದರೆ ಭಯದಲ್ಲಿ ಬಾಯಿ ಉದ್ವಿಗ್ನ ವಾಗುತ್ತದೆ ಆದರೆ ಇದನ್ನು ನೋಡಿದ ತಕ್ಷಣ ಹೇಳುವುದು ಕಷ್ಟ ಆದ್ದರಿಂದ ಆಶ್ಚರ್ಯದಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ ಹುಬ್ಬುಗಳು ದುಂಡಾಗಿರುತ್ತವೆ ಅವು ಸಾಮಾನ್ಯವಾಗಿ ಭಯದಲ್ಲಿ ನೇರವಾಗಿರುತ್ತವೆ ಹಣೆಯಲ್ಲಿ ವಿಭಿನ್ನ ಸ್ನಾಯುಗಳನ್ನು ಬಳಸುವುದರಿಂದ ಇದು ಉಂಟಾಗುತ್ತದೆ ಈ ಎರಡರ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ನೀವು ಯಾರನ್ನಾದರೂ ಯಾವುದಾದರೂ ರಹಸ್ಯದ ಬಗ್ಗೆ ಕೇಳುತ್ತಿದ್ದರೆ ಅವರು ಈ ಎರಡು ಭಾವನೆಗಳಲ್ಲಿ ಒಂದನ್ನು ಮುಖದಲ್ಲಿ ತೋರಿಸುತ್ತಾರೆ ಆಗ ಅವರು ಈಗಾಗಲೇ ಈ ವಿಷಯವನ್ನು ತಿಳಿದಿದ್ದಾರೆಯೋ ಇಲ್ಲವೋ ಎಂಬುದನ್ನು ನೀವು ಕಂಡುಹಿಡಿಯಬಹುದು ಯಾರಾದರೂ ತಮಗೆ ಮೋಸ ಮಾಡುತ್ತಿದ್ದಾರೆ ಎಂದು ಅವರು ತಿಳಿದಿದ್ದಾರೆ ಯೋ ಇಲ್ಲವೋ ಅಥವಾ ಸಹೋದ್ಯೋಗಿಯೊಬ್ಬರು ಗರ್ಭಿಣಿಯಾಗಿದ್ದಾರೆ ಎಂದು ಅವರಿಗೆ ಈಗಾಗಲೇ ತಿಳಿದಿರುವುದು ಇಲ್ಲವೋ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆರನೆಯದು ದುಃಖ ದುಃಖವು ನಕಲಿ ಮಾಡಲಾಗದಂತಹ ಸೂಕ್ಷ್ಮ ಅಭಿವ್ಯಕ್ತಿಯಾಗಿದೆ ಇದು ನಿಜವಾಗಿಯೂ ಕಿರುನಗೆ ಗಿಂತ ಹೆಚ್ಚು ಸ್ನಾಯುಗಳನ್ನು ಕೋಪಕ್ಕೆ ತೆಗೆದುಕೊಳ್ಳುತ್ತದೆ ಇದರ ಅರ್ಥ ನೀವು ದುಃಖವನ್ನು ಸೂಕ್ಷ್ಮ ಅಭಿವ್ಯಕ್ತಿಯಾಗಿ ನೋಡಿದಾಗ ಅದು ಯಾವಾಗಲೂ ನಿಜವೇ ಆಗಿರುತ್ತದೆ ಎಂಬುದು ಯಾರಾದರೂ ದುಃಖಿತರಾಗಿದ್ದಾರೆ ಅವರ ತುಟಿಗಳನ್ನು ಮೂಲೆಯೂ ಸುರುಳಿ ಯಾಗಿರುತ್ತದೆ ಆದುದರಿಂದಲೇ ನಾವು ಕೋಪದ ಭಾವನೆಯಂತೆ ಹುಬ್ಬುಗಂಟಿಕ್ಕಿ ಕೊಳ್ಳುತ್ತೇವೆ ಇದು ಕೆಲವೊಮ್ಮೆ ಒಂದೆರಡು ಸೆಕೆಂಡುಗಳಿಗೆ ಇಂತ ಹೆಚ್ಚು ಇರುತ್ತದೆ ಅಲ್ಲದೆ ಹುಬ್ಬಿನ ಒಳಭಾಗಗಳು ಒಟ್ಟಿಗೆ ಸೇರುತ ಲಂಬ ರೇಖೆಗಳನ್ನು ರೂಪಿಸುತ್ತವೆ ಈ ಅಭಿವ್ಯಕ್ತಿಯನ್ನು ನಕಲಿ ಮಾಡುವುದು ತುಂಬಾ ಕಷ್ಟ ಅಥವಾ ಅಸಾಧ್ಯವೆನ್ನಬಹುದು ಏಳನೆಯದು ಅಸಹ್ಯದ ಭಾವನೆಯಾಗಿದೆ ನೀವು ಹೇಸಿಗೆಯ ವಾಸನೆಯನ್ನು ಕಂಡಾಗ ಅಥವಾ ನಿಜವಾಗಿಯೂ ಕೆಟ್ಟ ಹಾಸ್ಯ ಒಂದನ್ನು ಕೇಳಿದಾಗ ಇದು ಮೂಡುತ್ತದೆ ತುಟಿಯ ಮೇಲಿನ ಭಾಗವನ್ನು ಮೇಲಕ್ಕೆ ಎಳೆದು ಮೂಗು ಸ್ವಲ್ಪಮಟ್ಟಿಗೆ ಭುಗಿಲೆದ್ದಿದೆ ತೋರುತ್ತದೆ ಸಾಮಾನ್ಯವಾಗಿ ಹುಬ್ಬುಗಳು ಸ್ವಲ್ಪಮಟ್ಟಿಗೆ ಉದ್ಭವವಾಗುತ್ತವೆ ಅಸಹ್ಯ ತೆ ಮುಖ್ಯವಾಗಿ ನೀವು ಅದನ್ನು ಕನಿಷ್ಠವಾಗಿ ನಿರೀಕ್ಷಿಸುವ ಸ್ಥಳಗಳಲ್ಲಿ ತೋರಿಬರುತ್ತದೆ ನೀವು ಯಾರೊಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೇಳಿದಾಗ ಅವರು ಅಸಹ್ಯತೆಯನ್ನು ತೋರಿಸಬಹುದು ನೀವು ಪ್ರಸ್ತಾಪಿಸುತ್ತಿರುವ ಕಲ್ಪನೆಯನ್ನು ಯಾರಾದರೂ ಇಷ್ಟಪಡದಿದ್ದರೆ ಅಥವಾ ನೀವು ಹೇಳುವಷ್ಟು ದೂರ ದೂರ ಹೋಗುತ್ತಿದ್ದರೆ ಯಾರಾದ್ರೂ ಚಿಂತನೆಯಲ್ಲಿ ವರ್ಣಭೇದ ನೀತಿ ಉಳ್ಳವರಾಗಿ ವರ್ತನೆಯಿಂದ ವರ್ಣಭೇದ ನೀತಿಯನ್ನು ಪಾಲಿಸುತ್ತಿಲ್ಲ ಎಂಬುದನ್ನು ನೀವು ನಿಜವಾಗಿಯೂ ಕಂಡುಹಿಡಿಯಬಹುದು ಹೀಗೆ ಹೇಳು ಪ್ರಮುಖ ಸೂಕ್ಷ್ಮ ಅಭಿವ್ಯಕ್ತಿಗಳಾಗಿವೆ ಈ ಚರ್ಚೆಯ ಆರಂಭದಲ್ಲಿ ನಮ್ಮ ಮುಖದ ಅಭಿವ್ಯಕ್ತಿ ಸಾರ್ವತ್ರಿಕವಾದುದು ಅಥವಾ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯಿಂದ ನಿರ್ಧರಿಸಲು ಪಟ್ಟಿರುವುದು ಎಂದು ಕೆಲವು ಚರ್ಚೆಗಳು ಸಾಗುತ್ತಿರುವ ಕುರಿತು ನಾವು ಮಾತನಾಡಿದ್ದೇವೆ ಆದ್ದರಿಂದ ಈ ಚರ್ಚೆ ಮುಂದುವರೆಯುತ್ತದೆ ಸಾರ್ವತ್ರಿಕತೆ ಕಲ್ಪನೆಗಳನ್ನು ಆರಂಭದಲ್ಲಿ ಏಕಮನ್ ಮತ್ತು ಪ್ರಸನ್ ಸೂಚಿಸಿದರು ಮತ್ತು ಈ ಸಂಬಂಧ ಅವರಿಗೆ ದೊಡ್ಡ ವಿಮರ್ಶಾತ್ಮಕ ಬೆಂಬಲವಿತ್ತು ನಮ್ಮ ಮುಖದ ಅಭಿವ್ಯಕ್ತಿಗಳು ಸಾಮಾಜಿಕವಾಗಿ ಕಲಿತವು ಎಂಬ ಕಲ್ಪನೆಯನ್ನು ಮಾರ್ಗರೆಟ್ ಮೇಡ್ ಕ್ಲೀನ್ ಬರ್ಗ ಮತ್ತು ಲ್ಯಾಬ್ ರವರು ಪ್ರಮುಖವಾಗಿ ಸೂಚಿಸಿದ್ದಾರೆ ಈ ಆಲೋಚನೆಗೆ ಸಾಕಷ್ಟು ವಿಮರ್ಶಾತ್ಮಕ ಬೆಂಬಲವು ಕೂಡ ಸಿಕ್ಕಿದೆ ಮಾನವ ನಡವಳಿಕೆಯಲ್ಲಿ ಹೆಚ್ಚುತ್ತಿರುವ ದಾಖಲಾತಿಗಳು ಮತ್ತು ಮಾನವಶಾಸ್ತ್ರೀಯ ಸಂಶೋಧನೆಗಳು ಸಾಂಸ್ಕೃತಿಕ ನಡವಳಿಕೆಗಳ ಈ ಅಂಶಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿವೆ ಈ ಅಭಿವ್ಯಕ್ತಿಗಳನ್ನು ಹಿಂದೆ ಮಾನವೀಯತೆಯಲ್ಲಿ ಸಹಜ ಜೈವಿಕ ಮತ್ತು ಸಾಮಾನ್ಯವೆಂದು ಪರಿಗಣಿಸಲಾಗಿತ್ತು ವಿಶೇಷವಾಗಿ ಜನರು ಕಂಡುಕೊಂಡ ಕೆಲವು ಸನ್ನೆಗಳು ಉದಾಹರಣೆಗೆ ಹೌದು ಮತ್ತು ಇಲ್ಲ ಎಂದು ಸೂಚಿಸುವ ಸನ್ನೆಗಳನ್ನು ತಲೆಯನ್ನು ಅಲುಗಾಡಿಸುವಂತಹ ಕ್ರಿಯೆಗಳಿಂದ ಅಭಿವ್ಯಕ್ತಿ ಸಲಾಗುತ್ತಿತ್ತು ಇದನ್ನು ಒಪ್ಪಂದದ ಸಾರ್ವತ್ರಿಕ ಸನ್ನೆ ಎಂದು ಮೊದಲೇ ಭಾವಿಸಲಾಗಿತ್ತು ಆದಾಗ್ಯೂ ಕೆಲವು ಸಾಮಾಜಿಕ ವರ್ಗಗಳ ಕೆಲವು ಸಾಂಸ್ಕೃತಿಕ ಗುಂಪುಗಳಲ್ಲಿ ಸನ್ನೆ ವಿರೋಧಾಭಾಸವನ್ನು ಹೊಂದಿದೆ ಜೊತೆಗೆ ವಿಭಿನ್ನ ಶುಭಾಶಯ ಪದ್ಧತಿಗಳು ಕೂಡ ಇವೆ ಅವುಗಳಲ್ಲಿ ಕೆಲವು ಹಿಂಸಾತ್ಮಕ ವಾಗಿದ್ದರೆ ನಕಾರಾತ್ಮಕ ಭಾವನೆಗಳ ಅಭಿವ್ಯಕ್ತಿ ಸಹ ವಿಭಿನ್ನವಾಗಿವೆ ಜಪಾನ್ನಲ್ಲಿ ಮತ್ತು ಅನೇಕ ಆಫ್ರಿಕನ್ ಸಮುದಾಯಗಳಲ್ಲಿ ನಕಾರಾತ್ಮಕ ಭಾವನೆ ಸಾಮಾನ್ಯವಾಗಿ ವ್ಯಕ್ತವಾಗುವುದಿಲ್ಲ ಬದಲಿಗೆ ನಕಾರಾತ್ಮಕ ಅಭಿವ್ಯಕ್ತಿಗಳನ್ನು ಅಥವಾ ನಕಾರಾತ್ಮಕ ಭಾವನೆಗಳನ್ನು ನಗುವಿನಿಂದ ಮರೆಮಾಚಿ ಬೇಕು ಎಂದು ಜನರು ಭಾವಿಸುತ್ತಾರೆ ಇದರಿಂದ ನೀವು ಮಾತನಾಡುತ್ತಿರುವ ಇತರ ವ್ಯಕ್ತಿಯು ನಿಮ್ಮ ವೈಯಕ್ತಿಕ ದುಃಖವನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ ಮೂಲಭೂತವಾಗಿ ನಮ್ಮ ಮುಖದ ಅಭಿವ್ಯಕ್ತಿಗಳು ಒಂದು ನಿರ್ದಿಷ್ಟ ಸಂದೇಶವನ್ನು ಉಲ್ಲೇಖಿಸಿ ಒಂದು ನಿರ್ದಿಷ್ಟ ಭಾವನೆಯನ್ನು ಇತರ ವ್ಯಕ್ತಿಗೆ ಅರ್ಥ ಮಾಡಿಸಬೇಕಾಗಿ ಇರುತ್ತದೆ ಆದ್ದರಿಂದ ಇದು ಮಾನವರ ಸಂವಹನದ ಮೂಲಭೂತ ಅಗತ್ಯವನ್ನು ಪೂರೈಸುತ್ತದೆ ಮುಖದ ಅಭಿವ್ಯಕ್ತಿಗಳು ಸನ್ನೆಗಳು ಭಂಗಿಗಳು ಅಶಾಬ್ದಿಕ ಸಂವಹನಕ್ಕೆ ಕೊಡುಗೆ ನೀಡುತ್ತವೆ ಸಂದೇಶವನ್ನು ನಿಖರವಾಗಿ ಸಂವಹನ ಮಾಡಲು ಸೊನ್ನೆ ಮತ್ತು ಅರ್ಥಗಳನ್ನು ರವಾನಿಸುವ ಅಗತ್ಯವಿದೆ ಈ ನಿರ್ದಿಷ್ಟ ವಿಡಿಯೋದಲ್ಲಿ ಈ ಮೊದಲು ಸಾರ್ವತ್ರಿಕ ವೆಂದು ಪರಿಗಣಿಸಲಾಗಿದ್ದ ನಮ್ಮ ನಡವಳಿಕೆಯ ಕೆಲವು ಅಂಶಗಳಲ್ಲಿನ ಸಾಂಸ್ಕೃತಿಕ ವ್ಯತ್ಯಾಸಗಳನ್ನು ಆಸಕ್ತಿದಾಯಕ ಶೈಲಿಯಲ್ಲಿ ಸೆರೆಹಿಡಿಯಲಾಗಿದೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಭಾವನೆಗಳನ್ನು ಅನುಭವಿಸುತ್ತಾನೆ ಪ್ರಜ್ಞಾಪೂರ್ವಕ ಚಿಂತನೆಯ ಬದಲು ಸಹಜವಾಗಿ ಉದ್ಭವಿಸುವ ನಮ್ಮ ಭಾವನೆಗಳು ಅಥವಾ ಆಲೋಚನೆಗಳನ್ನು ನಾವು ನೋಡುತ್ತೇವೆ ನಾವು ಇದನ್ನು ಜಾಗತಿಕ ದೃಷ್ಟಿಕೋನದಿಂದ ನೋಡುತ್ತೇವೆ ಇತರ ಸಂಸ್ಕೃತಿಗಳಲ್ಲಿ ಹುಟ್ಟಿದಾಗ ಭಾವನೆಗಳ ಅಭಿವ್ಯಕ್ತಿಯನ್ನು ನಾವು ಹೇಗೆ ವ್ಯಾಖ್ಯಾನಿಸುತ್ತೇವೆ ಎಂಬ ವ್ಯತ್ಯಾಸಗಳನ್ನು ಗಮನಿಸುತ್ತೇವೆ ಇದೊಂದು ಸಮಸ್ಯೆ ಎಂದು ತೋರುವುದಿಲ್ಲ ವಾದರೂ ಚೀನಾದಲ್ಲಿ ಒಬ್ಬ ವ್ಯಕ್ತಿಯ ಸಂತೋಷವಾಗಿದ್ದರೆ ಅವರು ಅಮೆರಿಕನ್ನರೂ ವ್ಯಕ್ತಪಡಿಸುವಂತೆ ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಬಹುದು ಸತ್ಯವೆಂದರೆ ವಿಭಿನ್ನ ಸಂಸ್ಕೃತಿಗಳು ಭಾವನೆಗಳನ್ನು ವಿಭಿನ್ನವಾಗಿ ವ್ಯಕ್ತಪಡಿಸುತ್ತವೆ ಅಥವಾ ವ್ಯಾಖ್ಯಾನಿಸುತ್ತವೆ ಈ ಹಿಂದೆ ಚರ್ಚಿಸಿದ ಸಂಶೋಧನೆಗೆ ಹೋಲುವ ಭಾವನೆಯ ಅಭಿವ್ಯಕ್ತಿಯು ದೇಶದಿಂದ ದೇಶಕ್ಕೆ ಭಿನ್ನವಾಗಿರುತ್ತದೆ ಉದಾಹರಣೆಗೆ ಕೆಲವು ದೇಶಗಳಲ್ಲಿ ಒಬ್ಬ ವ್ಯಕ್ತಿಯು ತೀರಿಕೊಂಡಾಗ ಜನರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದು ಮತ್ತು ದುಃಖವನ್ನು ತೋರಿಸುವುದು ಸಾಮಾನ್ಯವಾಗಿದೆ ಆದರೂ ಇತರ ದೇಶಗಳಲ್ಲಿ ಒಬ್ಬ ವ್ಯಕ್ತಿಯು ಭಾವೋದ್ರಿಕ್ತ ನಾಗಿದ್ದರೂ ದುಃಖವನ್ನು ತೋರಿಸಬಾರದು ಎಂಬುದನ್ನು ನಿರೀಕ್ಷಿಸಲಾಗುತ್ತದೆ ಈ ಸಾಂಸ್ಕೃತಿಕ ನೆಲೆಯಲ್ಲಿ ಭಾವನೆ ಅಥವಾ ಅದರ ಕೊರತೆಯೆಂದರೆ ಒಬ್ಬ ವ್ಯಕ್ತಿಯು ತೀರಿಕೊಂಡಾಗ ಸಂಸ್ಕೃತಿಯು ಹೇಗೆ ಭಾವನೆಯನ್ನು ವ್ಯಕ್ತ ಪಡಿಸುತ್ತದೆ ಎಂಬುದು ತಹಿತಿ ರಿಗೆ ದುಃಖಿತರಾಗಿ ಇದ್ದೇವೆ ಎಂದು ಹೇಳಲು ಪ್ರಯತ್ನಿಸುತ್ತಿದ್ದರೆ ಮತ್ತು ಅದನ್ನು ತಹಿತಿಯನ್ ಭಾಷೆಗೆ ಭಾಷಾಂತರಿಸಲು ಅನುವಾದಕನನ್ನು ಕೇಳಿದರೆ ಅವರು ಅದನ್ನು ಅನುವಾದಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ತಹಿತಿಯನ್ ಭಾಷೆಯಲ್ಲಿ ದುಃಖ ಎಂಬುದಕ್ಕೆ ಯಾವುದೇ ಪದಗಳಿಲ್ಲ ಪದದ ಈ ಅನುಪಸ್ಥಿತಿ ಯು ತಹಿತಿಯನ್ ನರು ಸಾಮಾನ್ಯವಾಗಿ ದುಃಖವನ್ನು ವ್ಯಕ್ತಪಡಿಸುವುದಿಲ್ಲ ಎಂದು ಪ್ರತಿಬಿಂಬಿಸುತ್ತದೆ ಕೆಲವು ಅಮೇರಿಕಾದ ಜನರಿಗೆ ದುಃಖವನ್ನು ವ್ಯಕ್ತಪಡಿಸಿರುವುದನ್ನು ಗ್ರಹಿಸುವುದು ಬಹಳ ಕಷ್ಟ ಆದರೆ ದುಃಖದ ಸಮಾನಾರ್ಥಕವಾದ ಪದ ತಹಿತಿಯನ್ ಭಾಷೆಯಲ್ಲಿ ಉಪಸ್ಥಿತ ಇಲ್ಲದಿರುವುದರಿಂದ ಸಂಸ್ಕೃತಿಯಲ್ಲಿ ಈ ನಿರ್ದಿಷ್ಟ ಭಾವನೆಯನ್ನು ವ್ಯಕ್ತ ಪಡಿಸುವುದಿಲ್ಲ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಪದಗಳ ಅನುಪಸ್ಥಿತಿ ಮತ್ತು ಆ ಪದಗಳ ಭಾವನಾತ್ಮಕ ಅಭಿವ್ಯಕ್ತಿಯ ಅನುಪಸ್ಥಿತಿಯುಇತರ ಅನೇಕ ಸಂಸ್ಕೃತಿಗಳಲ್ಲಿ ಕಂಡುಬರುತ್ತದೆ ಜಪಾನ್ನಲ್ಲಿ ಒಂದು ಸವಾಲನ್ನು ಜಯಿಸಿ ಪ್ರಶಂಸೆಗೆ ಅರ್ಹರಾದವರಿಗೆ ಒಂದು ಪದವಿದೆ ಅಮೆರಿಕದಲ್ಲಿ ಅದಕ್ಕಾಗಿ ಅಂತಹ ಒಂದೇ ಒಂದು ಪದವೂ ಕೂಡ ಇಲ್ಲ ಮತ್ತೊಂದು ಉದಾಹರಣೆಯೆಂದರೆ ಎಸ್ಕಿಮೋಸ್ ಮತ್ತು ಚೀನಿಯರು ಆತಂಕಕ್ಕೆ ತಮ್ಮ ಸಂಸ್ಕೃತಿಯಲ್ಲಿ ಪದವನ್ನು ಹೊಂದಿಲ್ಲ ಆದ್ದರಿಂದ ಎಸ್ಕಿಮೋಸ್ ಅಥವಾ ಚೀನಿಯರಿಗೆ ಆತಂಕವನ್ನು ವ್ಯಕ್ತಪಡಿಸಲು ಅಥವಾ ಅದನ್ನು ಇತರರಲ್ಲಿ ವ್ಯಾಖ್ಯಾನಿಸುವುದು ಒಂದು ಸವಾಲಾಗಿದೆ ರಾಚೆಲ್ ಜಾಕ್ ಅವರನ್ನು ಮತ್ತೊಮ್ಮೆ ಉಲ್ಲೇಖಿಸುವ ಮೂಲಕ ಮುಖದ ಅಭಿವ್ಯಕ್ತಿಗಳು ಚರ್ಚೆಗೆ ಉಪಸಂಹಾರ ನೀಡಲು ಬಯಸುತ್ತೇನೆ 2013ರಲ್ಲಿ ಪ್ರಕಟವಾದ ಭಾವನೆ ಸಂಸ್ಕೃತಿ ಮತ್ತು ಮುಖದ ಅಭಿವ್ಯಕ್ತಿಗಳು ಎಂಬ ಲೇಖನದಲ್ಲಿ ಬಹಳ ಮುಖ್ಯವಾದ ಅಂಶವನ್ನು ತಿಳಿಸಲಾಗಿದೆ ಅದೇನೆಂದರೆ ಈ ಹಂತದಲ್ಲಿ ನಿರ್ದಿಷ್ಟ ಚರ್ಚೆಯಿಂದ ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ಮುಖದ ಅಭಿವ್ಯಕ್ತಿಗಳನ್ನು ವಿಶಾಲ ಸನ್ನಿವೇಶದಲ್ಲಿ ಪರಿಶೀಲಿಸುವುದು ಮುಖ್ಯ ಎಂಬುದು ಆದ್ದರಿಂದ ಭಾವನಾತ್ಮಕ ಸಂವಹನದ ಕಲ್ಪನೆಯೂ ಇತ್ತೀಚೆಗೆ ಸಾಂಪ್ರದಾಯಿಕವಾಗಿ ಪರಸ್ಪರ ಭಿನ್ನವೆಂದು ಪರಿಗಣಿಸಲ್ಪಟ್ಟಿದ್ದು ಇದರ ವಿಭಾಗಗಳಿಗೆ ವಿಸ್ತರಿಸಿದೆ ಉದಾಹರಣೆಗೆ ಇಂಜಿನಿಯರಿಂಗ್ ರೋಬೋಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ನಂತಹ ವಿಭಾಗಗಳು ಮುಖದ ಅಭಿವ್ಯಕ್ತಿಗಳನ್ನು ಅಧ್ಯಯನ ಮಾಡುತ್ತಿವೆ ಇದರ ಪರಿಣಾಮವಾಗಿ ಮಾನವನ ಮುಖವನ್ನು ಬಳಸಿಕೊಂಡು ಭಾವನಾತ್ಮಕ ಸಂವಹನದ ಪರೀಕ್ಷೆಯ ಆಧುನಿಕ ವಿಧಾನಗಳ ಜ್ಞಾನವನ್ನು ಮಾತ್ರವಲ್ಲದೆ ವೈವಿಧ್ಯಮಯ ಭಾವನೆಗಳಿಂದ ಆಮದು ಮಾಡಿಕೊಂಡ ತಂತ್ರಗಳನ್ನು ಸಂಯೋಜಿಸುವ ಅತ್ಯಾಧುನಿಕ ವಿಧಾನಗಳು ಕೂಡ ನಿರೂಪಿಸಲ್ಪಟ್ಟಿವೆ ಮುಖದ ಅಭಿವ್ಯಕ್ತಿ ಗಳನ್ನು ಗುರುತಿಸಲು ಏಕಮನ್ ಮತ್ತು ಪ್ರಿಸನ್ ಕೆಲವು ಸೂಚನೆಗಳನ್ನು ನೀಡಿದ್ದಾರೆ ಅದನ್ನು ನಾನು ಹಿಂದಿನ ಸ್ಲೈಡ್ ನಲ್ಲಿ ಪಟ್ಟಿ ಮಾಡಿದ್ದೇನೆ ಈ ಸೂಚನೆಗಳು ಮನವೊಲಿಸುವ ದೃಶ್ಯಗಳನ್ನು ರಚಿಸುವುದರ ಜೊತೆಗೆ ನಮ್ಮ ಸಮಕಾಲೀನ ಜಗತ್ತಿನಲ್ಲಿ ನಿವೇಶನಗಳನ್ನು ರಚಿಸುವ ಪ್ರಮುಖ ಆಧಾರವಾಗಿ ಮಾರ್ಪಟ್ಟಿವೆ ಈ ಕುತೂಹಲಕಾರಿ ಸಂಶೋಧನೆಯಲ್ಲಿ ಪಾಲಕ್ ಮನೆ ಇತ್ಯಾದಿಗಳ ಮೂಲ ಅವಿಷ್ಕಾರಗಳನ್ನು ಬಳಸಲಾಗಿದೆ ಮತ್ತು ಅಸಹ್ಯ ಮತ್ತು ಕೋಪಕ್ಕೆ ಪರಿಧಿಯನ್ನು ಕೂಡ ರಚಿಸಲಾಗಿದೆ ಎಂದು ಗಮನಿಸಬಹುದು ಇದು ನಮ್ಮ ಆಲೋಚನೆಗಳನ್ನು ಅನಿಮೇಶನ್ ಗಳಲ್ಲಿ ದೃಷ್ಟಿ ಗೋಚರವಾಗಿ ವ್ಯಕ್ತಪಡಿಸಲು ವಿಭಿನ್ನ ವೈಶಿಷ್ಟ್ಯಗಳನ್ನು ರಚಿಸಿರುವ ಈ ಪರಿಧಿ ಪೆಟ್ಟಿಗೆಗಳನ್ನು ನೋಡಿ ನಾವು ಅರ್ಥಮಾಡಿಕೊಳ್ಳಬಹುದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಖದ ಮೇಲಿನ ಭಾವನೆಗಳ ಅಭಿವ್ಯಕ್ತಿಗೆ ಸಂಬಂಧಿಸಿದಂತೆ ನಾವು ಗ್ರಹಿಸಬೇಕಾದ ಪ್ರಶ್ನೆಗಳು ಸಮಕಾಲೀನ ತಾಂತ್ರಿಕ ಬೆಳವಣಿಗೆಗಳು ಗುಣಮಟ್ಟದ ಮಾಪನ ಮಾಡಲ್ಪಟ್ಟಿವೆಯೇ ಎಂಬುದು ಒಡನಾಡಿ ರೋಬೋಟ್ಗಳು ಮತ್ತು ಡಿಜಿಟಲ್ ಅವತಾರಗಳನ್ನು ಅಂತಹ ಶೈಲಿಯಲ್ಲಿ ವಿನ್ಯಾಸಗೊಳಿಸಿ ದಾಗ ಅವುಗಳು ಸಾರ್ವತ್ರಿಕವಾಗಿ ಗುರುತಿಸಲ್ಪಟ್ಟ ಮುಖದ ಅಭಿವ್ಯಕ್ತಿಗಳ ಗುಂಪನ್ನು ಪ್ರದರ್ಶಿಸುತ್ತವೆ ಅಥವಾ ಒಂದು ನಿರ್ದಿಷ್ಟ ಸಂಸ್ಕೃತಿಗೆ ನಿರ್ದಿಷ್ಟವಾದ ರೀತಿಯಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಲು ಅನುಗುಣವಾಗಿರಬೇಕು ಅಂತಹ ಪ್ರಶ್ನೆಗಳಿಗೆ ಮಾನವ ಸಂವಹನ ಮತ್ತು ಸಾಮಾಜಿಕ ಸಂವಹನ ಮಾಹಿತಿ ಸಂಸ್ಕರಣೆ ಹಾಗೂ ಕಲಿಕೆಯಿಂದ ವೈವಿಧ್ಯಮಯ ಜ್ಞಾನದ ಅಗತ್ಯವಿರುವುದರಿಂದ ಸಂವಹನದ ಅಶಾಬ್ದಿಕ ಅಂಶಗಳ ಕ್ಷೇತ್ರದಲ್ಲಿ ಸಂಶೋಧನೆ ಶ್ರೀಮಂತವಾಗಿದೆ ಎಂದು ನಾವು ಗಮನಿಸಬಹುದು ನಮ್ಮ ಮುಂದಿನ ತರಗತಿಯಲ್ಲಿ ನಮ್ಮ ಮುಖದ ವೈಶಿಷ್ಟ್ಯಗಳ ಮೇಲಿನ ಸೂಕ್ಷ್ಮ ಮತ್ತು ಸ್ಥೂಲ ಅಭಿವ್ಯಕ್ತಿಗಳನ್ನು ನೋಡುವ ಮೂಲಕ ನಾವು ಈ ಚರ್ಚೆಯನ್ನು ಮುಂದುವರಿಸೋಣ